ಫ್ರೀ ಸ್ಪೇಸ್ ವಿದ್ಯುತ್ಕಾಂತೀಯ ಅಲೆಗಳು I ಗುಣಾತ್ಮಕ ಚಿತ್ರ ಹಿಂದಿನ ಉಪನ್ಯಾಸದಲ್ಲಿ ಸ್ಥಾಪಿಸಲಾದ ತರಂಗ ಸಮೀಕರಣಗಳೊಂದಿಗೆ ವಿದ್ಯುತ್ಕಾಂತೀಯ ಅಲೆಗಳು ನಿಜವಾಗಿ ಹೇಗೆ ಅಸ್ತಿತ್ವಕ್ಕೆ ಬರುತ್ತವೆ ಎಂಬುದನ್ನು ನೋಡಲು ನಾವು ಈಗ ಸಿದ್ಧರಿದ್ದೇವೆ ನಾವು ನಮ್ಮ ಚರ್ಚೆಯನ್ನು ಅತ್ಯಂತ ಸರಳವಾಗಿ ಇರಿಸಿಕೊಳ್ಳಲು ಮತ್ತು ಪ್ಲೇನ್ ವೇವ್ ಗಳನ್ನು ಪರಿಗಣಿಸಲಿದ್ದೇವೆ ಅಂದರೆ ಒಂದು ದಿಕ್ಕಿನಲ್ಲಿ ಪ್ರಯಾಣಿಸುವ ಪ್ಲೇನ್ ವೇವ್ ಗಳ ಮೇಲೆ ವೈಶಾಲ್ಯವು ಒಂದೇ ಆಗಿರುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನಾನು x ದಿಕ್ಕಿನಲ್ಲಿ ಚಲಿಸುವ ತರಂಗವನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ನಾನು y ದಿಕ್ಕಿನಲ್ಲಿ E ಮತ್ತು z ದಿಕ್ಕಿನಲ್ಲಿ B ಅನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮನ್ನು ಪ್ರೇರೇಪಿಸಲಿದ್ದೇನೆ ಮತ್ತು ಅವರು ಸಮಯ ಮತ್ತು ಸ್ಥಳದೊಂದಿಗೆ ಬದಲಾಗಿದರೆ ಅವರು ಪರಸ್ಪರ ಉಳಿಸಿಕೊಳ್ಳಬಹುದು ಎಂದು ನಿಮಗೆ ತೋರಿಸುತ್ತಾರೆ ಆದ್ದರಿಂದ Ex ನಲ್ಲಿದೆ ಎಂದು ಹೇಳೋಣ ಮತ್ತು ನೀವು ಸ್ವಲ್ಪ ದೂರ ಹೋದಂತೆ E Exx x ಜೊತೆಗೆ ಬದಲಾಗುತ್ತದೆ E y ದಿಕ್ಕಿನಲ್ಲಿದೆ ಅಂತೆಯೇ Bz ದಿಕ್ಕಿನಲ್ಲಿದೆ ಆದ್ದರಿಂದ ನಾವು ಇಲ್ಲಿ z ಅನ್ನು ಇಡೋಣ ಮತ್ತು ನೀವು ಸ್ವಲ್ಪ ದೂರ ಹೋದಂತೆ ಅದು Bzx x ಜೊತೆಗೆ ಗೆ ಬದಲಾಗುತ್ತದೆ ಮತ್ತು ಇದು ಸಮಯದೊಂದಿಗೆ ಬದಲಾಗುತ್ತಿದೆ ಈಗ ಫ್ಯಾರಡೆಯ ನಿಯಮದಿಂದ ನನಗೆ ತಿಳಿದಿದೆ E B∂t ಗೆ ಸಮಾನವಾಗಿರುತ್ತದೆ ನಿರ್ದಿಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಈ ರೀತಿಯ ಆಯತವನ್ನು ತೆಗೆದುಕೊಂಡರೆ ಕಪ್ಪು ಬಾಣಗಳಿಂದ ತೋರಿಸಿರುವಂತೆ ಅಪ್ರದಕ್ಷಿಣಾಕಾರವಾಗಿ ಪ್ರಯಾಣಿಸಿದರೆ ಫ್ಯಾರಡೆ ನಿಯಮದ ಪ್ರಕಾರ ನಾನು E dl ddtB dS ಹೊಂದಲಿದ್ದೇನೆ ಎಂದು ನನಗೆ ತಿಳಿದಿದೆ ಅಲ್ಲಿ ds ಪ್ರದೇಶವಾಗಿದೆ ಈಗ E ಕೇವಲ y ದಿಕ್ಕಿನಲ್ಲಿರುವುದರಿಂದ ಇದರಲ್ಲಿರುವ ಸಮತಲ ರೇಖೆಗಳು ರೇಖೆಯ ಅವಿಭಾಜ್ಯಕ್ಕೆ ಕೊಡುಗೆ ನೀಡುವುದಿಲ್ಲ ಈ ಆಯತದ ಅಗಲವು y ಆಗಿರಲಿ ಮತ್ತು ನಂತರ ನಾನು ಹಿಂದಿನದನ್ನು ಪಡೆಯಲಿದ್ದೇನೆ ನಾವು ಈ ಸ್ಟೋಕ್ಸ್ ಪ್ರಮೇಯವನ್ನು ಸಾಬೀತುಪಡಿಸಿದಾಗ ನಾನು ಎಡ ಬದಿಯ ಕಪ್ಪು ರೇಖೆಯಿಂದ ಋಣಾತ್ಮಕ ದಿಕ್ಕಿನಲ್ಲಿ Eyxy ಅನ್ನು ಪಡೆಯಲಿದ್ದೇನೆ ಮತ್ತು ಬಲಭಾಗದಲ್ಲಿ ನಾನು Eyxy ಅನ್ನು ಪಡೆಯಲಿದ್ದೇನೆ ಜೊತೆಗೆ ಭಾಗಶಃ Ey∂xxy ಭಾಗಶಃ ಅನ್ನು ಬಲಭಾಗದ ಸಾಲಿನಲ್ಲಿ ಪಡೆಯಲಿದ್ದೇನೆ ಇದು ರೇಖೆಯ ಅವಿಭಾಜ್ಯವಾಗಿದೆ ಇದು ∂tBxy ಗೆ ಸಮನಾಗಿರುತ್ತದೆ ಈಗ ನಾನು ಇಲ್ಲಿ ಭಾಗಶಃ ವ್ಯುತ್ಪನ್ನವನ್ನು ಹಾಕಲಿದ್ದೇನೆ ಏಕೆಂದರೆ ಈಗ ಈ ವಿಷಯವು ಇನ್ನು ಮುಂದೆ ಅವಿಭಾಜ್ಯ ಚಿಹ್ನೆಯ ಅಡಿಯಲ್ಲಿಲ್ಲ ನಾವು ಕೆಲವು ನಿಯಮಗಳನ್ನು ರದ್ದುಗೊಳಿಸೋಣ ಇದು ಇದರೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು ನಾನು ಈ ಸಂಪೂರ್ಣ ವಿಷಯವನ್ನು ಪಡೆಯುತ್ತಿದ್ದೇನೆ ನಂತರ ನನಗೆ Ey∂x Bz∂t ಗೆ ಸಮಾನವಾಗಿರುತ್ತದೆ ಏಕೆಂದರೆ ಈ ಎರಡು ಪದಗಳು ಸಹ ರದ್ದುಗೊಳ್ಳುತ್ತವೆ ಆದ್ದರಿಂದ ಇದರಿಂದ ನಾವು ಪಡೆಯುವುದು ನಾನು ತೆಗೆದುಕೊಳ್ಳುತ್ತಿರುವುದು x ದಿಕ್ಕು y ದಿಕ್ಕು z ದಿಕ್ಕು ನಾವು E ಅನ್ನು ಈ ಮಾರ್ಗವಾಗಿ ಮತ್ತು B ಅನ್ನು ಈ ಮಾರ್ಗವಾಗಿ ತೆಗೆದುಕೊಂಡಿದ್ದೇವೆ ಅಲೆಯು ಬಲಕ್ಕೆ ಚಲಿಸುತ್ತದೆ ಅದು ಹೇಗೆ ಬಲಕ್ಕೆ ಚಲಿಸುತ್ತದೆ ಎಂಬುದನ್ನು ನಾವು ಮತ್ತೊಮ್ಮೆ ನೋಡುತ್ತೇವೆ ಮತ್ತು Ey∂x Bz∂t ಅನ್ನು ಪಡೆಯುತ್ತೇನೆ ಅದೊಂದು ಸಮೀಕರಣ ನಾವು ಈಗ ಇತರ ಸಮೀಕರಣವನ್ನು ಅನ್ವಯಿಸೋಣ ಇದು ನನಗೆ B00 E∂t ಗೆ ಸಮಾನವಾಗಿರುತ್ತದೆ ಇದು ಸ್ಥಳಾಂತರದ ಪ್ರವಾಹದಿಂದ ಬರುತ್ತಿದೆ ಎಂಬುದನ್ನು ನೆನಪಿಡಿ ಇದಕ್ಕಾಗಿ ನಾನು ಇಲ್ಲಿ xz ಸಮತಲದಲ್ಲಿ ಒಂದು ಆಯತವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಅದನ್ನು ಅಪ್ರದಕ್ಷಿಣಾಕಾರವಾಗಿ ಚಲಿಸುತ್ತೇನೆ ಮತ್ತೊಮ್ಮೆ ಇದು x ನಿರ್ದೇಶನ ಎಂದು ನೆನಪಿಡಿ ಇದು y ದಿಕ್ಕು ಇದು z ನಿರ್ದೇಶನ ಮತ್ತು ಈ ಅಂತರವು ∂x ಆಗಿದೆ ಇದು ∂z ಆಗಿರುತ್ತದೆ ಈಗ ಸ್ಟೋಕ್ಸ್ ಪ್ರಮೇಯವು ನನಗೆ B dl00ddtE ds ಅನ್ನು ನೀಡುತ್ತದೆ ಮತ್ತು ನಾವು ಮತ್ತೆ z ನಂತೆ ಅದೇ ದಿಕ್ಕಿನಲ್ಲಿ ಹೋಗುತ್ತಿದ್ದೇವೆ ಆದ್ದರಿಂದ Bzxz BzxBz∂xxz00Ey∂txz ಗೆ ಸಮಾನವಾಗಿರುತ್ತದೆ Ey ದಿಕ್ಕಿನಲ್ಲಿದೆ ನಾವು ಪರಿಮಾಣವನ್ನು ಬರೆಯೋಣ xz ಮತ್ತೊಮ್ಮೆ ನಾವು ನಿಯಮಗಳನ್ನು ರದ್ದುಗೊಳಿಸಲಿದ್ದೇವೆ ಈ ಪದವು ಇದರೊಂದಿಗೆ ರದ್ದುಗೊಳ್ಳುತ್ತದೆ ಮತ್ತು Bz∂x00Ey∂t 0ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಪಡೆದಿರುವ ಎರಡು ಸಮೀಕರಣಗಳು ಈ Ey ಗೆ ಈ ದಿಕ್ಕಿನಲ್ಲಿ Bz ಹೋಗುತ್ತವೆ ನಾವು ಪಡೆದಿದ್ದೇವೆ Ey∂x Bz∂t ಗೆ ಸಮಾನವಾಗಿರುತ್ತದೆ ಅದು ಒಂದು ಸಮೀಕರಣವಾಗಿದೆ ಮತ್ತು ಇನ್ನೊಂದು ಸಮೀಕರಣವು ಭಾಗಶಃ Bz∂x 00Ey∂t B z ಸಮಾನವಾಗಿರುತ್ತದೆ ಈ ಎರಡು ಸಮೀಕರಣಗಳಿಂದ ನಾವು ಈ ಕ್ಷೇತ್ರಗಳ ಬಗ್ಗೆ ಏನು ಕಲಿಯಬಹುದು ಎಂಬುದನ್ನು ನೋಡೋಣ ಈಗ ಸಮೀಕರಣದಿಂದ Ey∂x Bz∂t ಗೆ ಸಮನಾಗಿರುತ್ತದೆ ಅಲೆಯು ಪ್ರಯಾಣಿಸುತ್ತಿದೆಯೇ ಎಂದು ನಾವು ನೋಡುತ್ತೇವೆ ಇದು±1vEy∂t ಗೆ ಸಮನಾಗಿರಬೇಕು ಅಲ್ಲಿ v ಎಂಬುದು ತರಂಗದ ವೇಗ ಮತ್ತು ಇದು ತಕ್ಷಣವೇ ನಿಮಗೆ ಹೇಳುತ್ತದೆ Bz±Eyvಗೆ ಸಮನಾಗಿರಬೇಕು ವಿದ್ಯುತ್ಕಾಂತೀಯ ಅಲೆಗಳು ವೇಗ c ನೊಂದಿಗೆ ಚಲಿಸುತ್ತವೆ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾವು ಇದನ್ನು ಬರೆಯೋಣ ಅಥವಾ ನಾವು ಅದನ್ನು ±Eyc ಮೇಲೆ c ನಿಂದ ಸೂಚಿಸುತ್ತೇವೆ ಎಡಕ್ಕೆ ಚಲಿಸುವ ಅಲೆಗೆ ಚಿಹ್ನೆ ಮತ್ತು ಚಿಹ್ನೆಯು ಅಲೆಯ ಕಡೆಗೆ ಪ್ರಯಾಣಿಸುತ್ತದೆ ಮತ್ತು ಆದ್ದರಿಂದ ಅಲೆಯು ಎಡಕ್ಕೆ ಚಲಿಸುತ್ತಿದ್ದರೆ BzEyc ಸಮನಾಗಿರುತ್ತದೆ ಮತ್ತು ಆದ್ದರಿಂದ ಅಲೆಯು ಎಡಕ್ಕೆ ಪ್ರಯಾಣಿಸುತ್ತಿದ್ದರೆ B ಋಣಾತ್ಮಕ z ದಿಕ್ಕಿನಲ್ಲಿ ತೋರಿಸುತ್ತದೆ ಮತ್ತೊಂದೆಡೆ ನಾನು C ಮೇಲೆ B z ಸಮನಾದ E y ಅನ್ನು ಹೊಂದಿದ್ದರೆ ಒಂದು ಅಲೆಯು ಬಲಕ್ಕೆ ಚಲಿಸುತ್ತದೆ ನೀವು ನೋಡುವುದು ಏನೆಂದರೆ E X B ನನಗೆ ಅಲೆಯ ದಿಕ್ಕನ್ನು ನೀಡುತ್ತದೆ ಈ ಎರಡು ತರಂಗಗಳನ್ನು ಈ ಎರಡು ಸಮೀಕರಣಗಳನ್ನು ನಾವು ಹೇಗೆ ಸಂಯೋಜಿಸಬಹುದು ಎಂದು ನೋಡೋಣ ಆದ್ದರಿಂದ ನಾನು ಹೊಂದಿರುವ ಸಮೀಕರಣಗಳು Eyx Bz∂x ಗೆ ಸಮನಾಗಿರುತ್ತದೆ ಮತ್ತು Bz∂x 00 Eytನಾನು ಈ ಮೊದಲ ಸಮೀಕರಣವನ್ನು ತೆಗೆದುಕೊಂಡರೆ x ಗೆ ಸಂಬಂಧಿಸಿದಂತೆ ಅದನ್ನು ಮತ್ತೊಮ್ಮೆ ಮಾಡಿ ಅದು 2Eyx2 ∂tBz∂x002Eyt2 ಸಮಾನವಾಗಿರುತ್ತದೆ ಇದು 1 c2 00 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ವಾದಿಸಿರುವುದು ಇಲ್ಲಿಯವರೆಗೆ ನಾನು ಎರಡು ಲಂಬವಾದ ಕ್ಷೇತ್ರಗಳನ್ನು E ಮತ್ತು B ಹೊಂದಿದ್ದರೆ ಅದು ಸಮಯ ಮತ್ತು ಸ್ಥಳ ಎರಡರಲ್ಲೂ ವ್ಯತ್ಯಾಸಗೊಳ್ಳುತ್ತದೆ ಆಗ ಅವರು ಪರಸ್ಪರ ಪ್ರಚಾರ ಮಾಡಲು ಮತ್ತು ಉಳಿಸಿಕೊಳ್ಳಲು ಸಾಧ್ಯವಿದೆ ಮತ್ತು ಅವುಗಳು 1 c2 00 ಸಮಾನವಾದ ವೇಗದ c ನೊಂದಿಗೆ ಪ್ರಚಾರ ಮಾಡುತ್ತವೆ 2Eyx2 ∂tBz∂x002Eyt2 ಮುಂದಿನ ಉಪನ್ಯಾಸದಲ್ಲಿ ಮ್ಯಾಕ್ಸ್ವೆಲ್ ನ ಸಮೀಕರಣಗಳಿಂದ ನಾವು ಈ ತರಂಗ ಸಮೀಕರಣವನ್ನು ಹೆಚ್ಚು ಕಟ್ಟುನಿಟ್ಟಾಗಿ ಪಡೆಯುತ್ತೇವೆ